ಈ ಹಿಂದೆ ನಾವು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಕೆಲವು ಮೂಲಭೂತ ಅಂಶಗಳನ್ನು ಮತ್ತು ಕೆಲವು ಸರಳ ಷೆಡ್ಯೂಲರ್ ಗಳು ಗಡಿಯಾರ ಚಾಲಿತ ಕ್ಲಾಕ್ ಡ್ರಿವನ್ ಷೆಡ್ಯೂಲರ್ ಗಳು ಮತ್ತು ಈವೆಂಟ್ ಚಾಲಿತ ಷೆಡ್ಯೂಲರ್ ಗಳನ್ನು ನೋಡಿದ್ದೇವೆ ದರ ಏಕತಾನತೆಯ ಷೆಡ್ಯೂಲರ್ ರೇಟ್ ಮೊನೊಟೊನಿಕ್ ಷೆಡ್ಯೂಲರ್ ಸರಳವಾಗಿದ್ದು ಪ್ರಾಯೋಗಿಕ ಅನ್ವಯಿಕೆಗಳ ಬೇಡಿಕೆಗಳನ್ನು ಪೂರೈಸಬಲ್ಲದು ಆದ್ದರಿಂದ ವ್ಯಾಪಕವಾಗಿ ಬಳಸಲಾಗುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಎಲ್ಲಾ ವಾಣಿಜ್ಯ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಗಳು ಸಹ ದರ ಏಕತಾನತೆಯ ಷೆಡ್ಯೂಲರ್ ಅನ್ನು ಬೆಂಬಲಿಸುತ್ತವೆ ಆದರೆ ದರ ಏಕತಾನತೆಯ ಷೆಡ್ಯೂಲರ್ ಗಳನ್ನು ಸಂಬಂಧಿಸಿದಂತೆ ನಮ್ಮ ಚರ್ಚೆಯಲ್ಲಿ ಕಾರ್ಯಗಳು ಸ್ವತಂತ್ರವೆಂದು ನಾವು ಊಹಿಸಿದ್ದೆವು ಅಂದರೆ ಅವುಗಳು ತಮ್ಮದೇ ಆದ ಸ್ಥಳೀಯ ದತ್ತಾಂಶವನ್ನು ಡೇಟಾ ಪ್ರಕ್ರಿಯೆಗೊಳಿಸುತ್ತವೆ ಮತ್ತು ಈ ಕಾರ್ಯಗಳಲ್ಲಿ ಯಾವುದೇ ಸಂವಹನವಿಲ್ಲ ಕಮ್ಯುನಿಕೇಷನ್ ಆದರೆ ಪ್ರತಿಯೊಂದು ನೈಜ ಅಪ್ಲಿಕೇಶನ್ನಲ್ಲಿ ಕಾರ್ಯಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ ಈ ಉಪನ್ಯಾಸದಲ್ಲಿ ನಾವು ಸಂಕೀರ್ಣತೆಯನ್ನು ಕಾಂಪ್ಲೆಕ್ಸಿಟಿ ಪರಿಚಯಿಸುವ ಸಂಪನ್ಮೂಲ ಹಂಚಿಕೆಯನ್ನು ಚರ್ಚಿಸುತ್ತೇವೆ ಮತ್ತು ಕಾರ್ಯ ಷೆಡ್ಯೂಲರ್ ವಿಶ್ಲೇಷಣೆಯನ್ನು ಬದಲಾಯಿಸಬೇಕಾಗಿದೆ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಹೊಸ ಕ್ರಮಾವಳಿಗಳು ಅಗತ್ಯವಿದೆ ಒಂದು ಸಮಯದಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದು ಪ್ರಮುಖ ಕಳವಳವಾಗಿತ್ತು ಹಾಗೂ ಇದು ನಮ್ಮ ಸರಳ ಷೆಡ್ಯೂಲರ್ ಸಮಸ್ಯೆಯಾಗಿತ್ತು ನಾವು ಸಿಪಿಯು ಅನ್ನು ಸಂಪನ್ಮೂಲವೆಂದು ಪರಿಗಣಿಸಿದರೆ ಸಿಪಿಯು ಮರುಬಳಕೆ ಮಾಡಬಹುದಾದ ಸರಣಿ ಸಂಪನ್ಮೂಲ ಎಂದು ಹೇಳಬಹುದು ಮರುಬಳಕೆ ಮಾಡಬಹುದಾದ ಸರಣಿ ಸಂಪನ್ಮೂಲವೆಂದರೆ ಯಾವುದೇ ಸಮಯದಲ್ಲಿ ಒಂದು ಕಾರ್ಯ ಸಿಪಿಯುನಲ್ಲಿ ಚಲಾಯಿಸಬಹುದು ಆದರೆ ಅದೇ ಸಮಯದಲ್ಲಿ ಸಿಪಿಯುನಲ್ಲಿ ಚಾಲನೆಯಲ್ಲಿರುವ ಕಾರ್ಯವನ್ನು ಕಾರ್ಯದ ಫಲಿತಾಂಶದ ನಿಖರತೆಗೆ ಧಕ್ಕೆಯಾಗದಂತೆ ಯಾವುದೇ ಸಮಯದಲ್ಲಿ ಪ್ರಿ ಎಂಪ್ಟ್ ಮಾಡಬಹುದು ಎಂಬುದನ್ನು ನೆನಪಿನಲ್ಲಿಡಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಿಪಿಯು ಅನ್ನು ಒಂದು ಸಮಯದಲ್ಲಿ ಕೇವಲ ಒಂದು ಕಾರ್ಯದಿಂದ ಮಾತ್ರ ಬಳಸಬಹುದಾದರೂ ನಮಗೆ ಹೆಚ್ಚಿನ ಆದ್ಯತೆಯ ಕಾರ್ಯವಿದ್ದಾಗ ನಾವು ಯಾವಾಗಲೂ ಕಡಿಮೆ ಆದ್ಯತೆಯ ಕಾರ್ಯವನ್ನು ಪೂರ್ವಭಾವಿಯಾಗಿ ಪ್ರಿ ಎಂಪ್ಟ್ ಮಾಡಬಹುದು ಮತ್ತು ಕಾರ್ಯವನ್ನು ಪೂರ್ವಭಾವಿಯಾಗಿ ಮಾಡಿದ ಸ್ಥಳದಿಂದ ಚಲಾಯಿಸಬಹುದು ಹೀಗಾದರೂ ನಮ್ಮ ಫಲಿತಾಂಶಗಳು ಸರಿಯಾಗಿರುತ್ತದೆ ಆದರೆ ಇಲ್ಲಿ ನಾವು ಸರಣಿ ಮರುಬಳಕೆ ಮಾಡಲಾಗದ ಸಂಪನ್ಮೂಲಗಳನ್ನು ನೋಡಲಿದ್ದೇವೆ ಇವು ಪೂರ್ವಭಾವಿ ಅಲ್ಲದ ನಾನ್ ಪ್ರಿ ಎಂಪ್ಟಬಲ್ ಸಂಪನ್ಮೂಲಗಳು ಮತ್ತು ನಿರ್ಣಾಯಕ ವಿಭಾಗಗಳನ್ನುಕ್ರಿಟಿಕಲ್ ಸೆಕ್ಷನ್ಸ್ ಸಹ ನಾವು ನೋಡುತ್ತೇವೆ ಪೂರ್ವಭಾವಿ ಅಲ್ಲದ ಸಂಪನ್ಮೂಲವೆಂದರೆ ಒಂದು ಕಾರ್ಯವು ಒಮ್ಮೆ ಸಂಪನ್ಮೂಲವನ್ನು ಬಳಸುತ್ತಿದ್ದರೆ ನಾವು ಇನ್ನೊಂದು ಕಾರ್ಯವನ್ನು ಚಲಾಯಿಸಬೇಕಾದ ಯಾವುದೇ ಸಮಯದಲ್ಲಿ ಅದನ್ನು ಪೂರ್ವಭಾವಿಯಾಗಿ ಮಾಡಲು ಸಾಧ್ಯವಿಲ್ಲ ಮತ್ತು ಕಾರ್ಯವು ಸಂಪನ್ಮೂಲ ಬಳಕೆಯನ್ನು ಪೂರ್ಣಗೊಳಿಸುವವರೆಗೆ ಕಾಯಬೇಕಾಗುತ್ತದೆ ಪೂರ್ವಭಾವಿ ಅಲ್ಲದ ಸಂಪನ್ಮೂಲಗಳ ಕೆಲವು ಉದಾಹರಣೆಗಳೆಂದರೆ ಫೈಲ್ ಕಾರ್ಯಗಳ ನಡುವೆ ಹಂಚಿಕೆಯಾದ ಡೇಟಾ ರಚನೆಡೇಟಾ ಸ್ಟ್ರಕ್ಚರ್ ಸಾಧನಗಳು ಕಾರ್ಯವು ಅದನ್ನು ಬಳಸಲು ಪ್ರಾರಂಭಿಸಿದಾಗ ಫಲಿತಾಂಶಗಳು ಸ್ಥಿರವಾಗಿರುವ ಹಂತದವರೆಗೆ ಅದನ್ನು ಬಳಸಬೇಕು ಮತ್ತು ನಂತರ ಅದನ್ನು ಪೂರ್ವಭಾವಿಯಾಗಿ ಮಾಡಬಹುದು ಫೈಲ್ಗಳು ದತ್ತಾಂಶ ರಚನೆಗಳು ಸಾಧನಗಳು ಇತ್ಯಾದಿಗಳು ಪೂರ್ವಭಾವಿ ಅಲ್ಲದ ಸಂಪನ್ಮೂಲಗಳ ಉದಾಹರಣೆಗಳಾಗಿವೆ ಅಲ್ಲಿ ಒಂದು ಕಾರ್ಯವು ಒಮ್ಮೆ ಈ ಸಂಪನ್ಮೂಲಗಳನ್ನು ಬಳಸಲು ಪ್ರಾರಂಭಿಸಿದಾಗ ಅದು ಪೂರ್ಣಗೊಳ್ಳಬೇಕು ಅಥವಾ ಈ ಸಂಪನ್ಮೂಲಗಳ ಬಳಕೆಯನ್ನು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಉದಾಹರಣೆಗೆ ಡೇಟಾದ ಒಂದು ಶ್ರೇಣಿಯಿದೆ ಮತ್ತು ಒಂದು ಕಾರ್ಯವು ಕೆಲವು ಭಾಗಗಳನ್ನು ಮಾತ್ರ ಬದಲಾಯಿಸಿದೆ ಅಥವಾ ಬಹುಶಃ ಅದು ಕೆಲವು ಭಾಗಗಳನ್ನು ಓದಿದೆ ನಂತರ ಅದನ್ನು ಬರೆಯುವ ಮೊದಲು ನಾವು ಅದನ್ನು ಪೂರ್ವಭಾವಿಯಾಗಿಪ್ರಿಎಂಪ್ಟ್ ಮಾಡಿದ್ದೇವೆ ಮತ್ತೊಂದು ಕಾರ್ಯವು ಸಂಪನ್ಮೂಲವನ್ನು ಬಳಸಲು ಪ್ರಾರಂಭಿಸಿದಾಗ ಅದು ಡೇಟಾವನ್ನು ತಿದ್ದಿ ಬರೆಯುತ್ತದೆ ಮತ್ತು ನಂತರ ಅದನ್ನು ಓದಿದ ಕಾರ್ಯವು ಹಳೆಯ ಡೇಟಾವನ್ನು ಪಡೆದುಕೊಂಡಿದ್ದು ಅದು ಅಸಮಂಜಸವಾಗುತ್ತದೆ ಅದು ಡೇಟಾವನ್ನು ಓದಬೇಕು ನಂತರ ಫಲಿತಾಂಶವನ್ನು ಮಾತ್ರ ಹಿಂದಿರುಗಿಸುತ್ತದೆ ಆಗ ಅದು ಸ್ಥಿರ ಸ್ಥಿತಿಯನ್ನು ಬಿಡುತ್ತದೆ ಮುಂದಿನ ಪ್ರಶ್ನೆ ಉದ್ಭವಿಸುವುದು ನಿರ್ಣಾಯಕ ವಿಭಾಗಗಳ ಕ್ರಿಟಿಕಲ್ ಸೆಕ್ಷನ್ ಬಗ್ಗೆ ಮೂಲಭೂತವಾಗಿ ನಿರ್ಣಾಯಕ ವಿಭಾಗವು ಒಂದು ಕೋಡ್ ತುಣುಕು ಇದು ಪ್ರೋಗ್ರಾಮ್ ನ ಒಂದು ಭಾಗವಾಗಿದ್ದು ಇದರಲ್ಲಿ ಕೆಲವು ಹಂಚಿಕೆಯ ಪೂರ್ವಭಾವಿ ಅಲ್ಲದ ಸಂಪನ್ಮೂಲವನ್ನು ಬಳಸಲಾಗಿದೆ ನಿರ್ಣಾಯಕ ವಿಭಾಗವು ಕೋಡ್ನ ಒಂದು ವಿಭಾಗವಾಗಿದ್ದು ಇದರಲ್ಲಿ ಕೆಲವು ಅನಿರೀಕ್ಷಿತ ಸಂಪನ್ಮೂಲಗಳನ್ನು ಪ್ರವೇಶಿಸಬಹುದು ಮತ್ತು ಅದನ್ನು ಓದಲಾಗುತ್ತದೆ ಮತ್ತು ಬರೆಯಲಾಗುತ್ತದೆ ಮತ್ತು ಈ ಕೋಡ್ನ ವಿಭಾಗವನ್ನು ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಪುಸ್ತಕಗಳಲ್ಲಿ ನಿರ್ಣಾಯಕ ವಿಭಾಗ ಎಂದು ಕರೆಯಲಾಗುತ್ತದೆ ಆದರೆ ಒಂದು ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವಾಗ ಅದನ್ನು ಪೂರ್ವಭಾವಿಯಾಗಿ ಮಾಡಬಾರದು ಎಂದು ನಮಗೆ ತಿಳಿದಿರುವ ಕಾರಣ ಅದು ಅದರ ನಿರ್ಣಾಯಕ ವಿಭಾಗದೊಳಗಿದ್ದರೆ ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವ ಮೂಲಕ ಅದು ಪೂರ್ವಭಾವಿಯಾಗಿ ಪಡೆಯುತ್ತದೆ ಮತ್ತು ನಂತರ ಫಲಿತಾಂಶವು ಅಸಮಂಜಸವಾಗುತ್ತದೆ ಮತ್ತು ತಪ್ಪು ಫಲಿತಾಂಶಗಳು ಉತ್ಪಾದಿಸಲಾಗಿದೆ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸಲು ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ ಪರಿಹಾರದ ಬಗ್ಗೆ ಪ್ರಶ್ನೆ ಉದ್ಭವಿಸುತ್ತದೆ ಅದು ಸೆಮಾಫೋರ್ಗಳು ಆದರೆ ಕಾರ್ಯ ಹಂಚಿಕೆ ಸಂಪನ್ಮೂಲಗಳನ್ನು ಹೊಂದಿರುವ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ನಾವು ನಿಜವಾಗಿಯೂ ಸೆಮಾಫೋರ್ ಅನ್ನು ಬಳಸಲಾಗುವುದಿಲ್ಲ ಸೆಮಾಫೋರ್ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ತೀವ್ರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಇದು ಎರಡು ಕೆಟ್ಟ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದ್ಯತೆಯ ವಿಲೋಮ ಮತ್ತು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಮಿತಿಯಿಲ್ಲದ ಆದ್ಯತೆಯ ವಿಲೋಮವು ಒಂದು ಕಾರ್ಯವು ಅದರ ಗಡುವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಮತ್ತು ಅಪ್ಲಿಕೇಶನ್ನ ವೈಫಲ್ಯಕ್ಕೆ ಕಾರಣವಾಗಬಹುದು ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವ ಕಾರ್ಯಗಳಿಗಾಗಿ ನಾವು ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ ಪರಿಹಾರವನ್ನು ಬಳಸಿದರೆ ಉದ್ಭವಿಸುವ ಎರಡು ಪ್ರಮುಖ ಸಮಸ್ಯೆಗಳು ಇವು ಈ ಎರಡು ಸಮಸ್ಯೆಗಳು ಆದ್ಯತೆಯ ವಿಲೋಮ ಮತ್ತು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಮೊದಲಿಗೆ ನಾವು ಆದ್ಯತೆಯ ವಿಲೋಮವನ್ನು ಚರ್ಚಿಸೋಣ ಆದ್ಯತೆಯ ವಿಲೋಮತೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಕೆಲಸದ ಉದಾಹರಣೆಯನ್ನು ನಾವು ಪರಿಗಣಿಸೋಣ ಅದು ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುತ್ತಿದೆ ಎಂದು ಊಹಿಸೋಣ ಅದು ತನ್ನ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುತ್ತಿದೆ ಎಂದು ನಮಗೆ ತಿಳಿದಿರುವಂತೆ ಇದನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ಮತ್ತು ಈ ಉದ್ದೇಶಕ್ಕಾಗಿ ನಾವು ಸೆಮಾಫೋರ್ನಂತಹ ಪರಿಹಾರವನ್ನು ಬಳಸುತ್ತೇವೆ ಎಂದು ಹೇಳೋಣ ಹೀಗೆ ಕಾರ್ಯವು ಸೆಮಾಫೋರ್ ಅನ್ನು ಉಪಯೋಗಿಸಿಕೊಂಡು ನಂತರ ನಿರ್ಣಾಯಕ ವಿಭಾಗವನ್ನು ಬಳಸಲು ಪ್ರಾರಂಭಿಸುತ್ತದೆ ಆದರೆ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವಾಗ ಅದನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲವಾದ್ದರಿಂದ ಈ ಮಧ್ಯೆ ಸಿದ್ಧವಾಗಿರುವ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಲೇ ಇರಬೇಕಾಗುತ್ತದೆ ಏಕೆಂದರೆ ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವ ಕಾರ್ಯವನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವ ಕಾರ್ಯವು ಬಹಳ ಕಡಿಮೆ ಆದ್ಯತೆಯ ಕಾರ್ಯವಾಗಿರಬಹುದು ಅದು ಲಾಗಿಂಗ್ ಫಲಿತಾಂಶ ಲಾಗಿಂಗ್ ಆಗಿರಬಹುದು ಮತ್ತು ನಮಗೆ ಹೆಚ್ಚಿನ ಆದ್ಯತೆಯ ಕಾರ್ಯ ಅಥವಾ ನಿರ್ಣಾಯಕ ಕಾರ್ಯವು ಸಿದ್ಧವಾಗಿದ್ಧರು ಅದು ಕಾಯುತ್ತದೆ ಕಾರ್ಯಗತಗೊಳಿಸುವ ಕಾರ್ಯವು ಸೆಮಾಫೋರ್ ಅನ್ನು ಬಿಡುಗಡೆ ಮಾಡುತ್ತದೆ ಇಂತಹ ಪರಿಸ್ಥಿತಿಯನ್ನು ಆದ್ಯತೆಯ ವಿಲೋಮ ಎಂದು ಕರೆಯಲಾಗುತ್ತದೆ ಮೇಲಿನ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆದ್ಯತೆಯ ವಿಲೋಮ ಎಂಬ ಪದವು ಕಡಿಮ ಆದ್ಯತೆಯ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುತ್ತಿರುವಾಗ ಮತ್ತು ಸಿದ್ಧವಾಗಿರುವ ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಸೂಚಿಸುವಾಗ ಕಡಿಮೆ ಆದ್ಯತೆಯ ಕಾರ್ಯವನ್ನು ತಡೆಗಟ್ಟುವವರೆಗೆ ಕಾಯುತ್ತಲೇ ಇರುತ್ತದೆ ನಂತರ ಹೆಚ್ಚಿನ ಆದ್ಯತೆಯ ಕಾರ್ಯವು ಸಿದ್ಧವಾಗಿದೆ ಮತ್ತು ಸಂಪನ್ಮೂಲ ಅಗತ್ಯವಿದೆ ಅದು ಸಿದ್ಧವಾಗಿದ್ದರೆ ಮತ್ತು ಅದಕ್ಕೆ ಸಂಪನ್ಮೂಲ ಅಗತ್ಯವಿಲ್ಲದಿದ್ದರೆ ಅದನ್ನು ಕಾರ್ಯಗತಗೊಳಿಸಬಹುದು ಆದರೆ ನಂತರ ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕೆ ಸಂಪನ್ಮೂಲ ಬೇಕು ಮತ್ತು ಕಡಿಮೆ ಆದ್ಯತೆಯ ಕಾರ್ಯವನ್ನು ಅದರ ಸಂಪನ್ಮೂಲಗಳನ್ನು ಬಳಸುವುದನ್ನು ತಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಡಿಮೆ ಆದ್ಯತೆಯ ಕಾರ್ಯಕ್ಕಾಗಿ ಸಂಪನ್ಮೂಲವನ್ನು ಬಿಡುಗಡೆ ಮಾಡಲು ಕಾಯುತ್ತಲೇ ಇರುತ್ತದೆ ಕೆಳಗಿನವು ಆದ್ಯತೆಯ ವಿಲೋಮತೆಯ ಉದಾಹರಣೆಯಾಗಿದೆ ಇಲ್ಲಿ ತೋರಿಸಿರುವ ಕಡಿಮೆ ಆದ್ಯತೆಯ ಕಾರ್ಯವೆಂದರೆ T L ಸಂಪನ್ಮೂಲ R ಅನ್ನು ಹಿಡಿದಿಟ್ಟುಕೊಂಡಿದೆ ಮತ್ತು ಆರ್ ಸಂಬಂಧಿತ ಕೆಲವು ಗಣನೆಯನ್ನು ಮಾಡುತ್ತಿದೆ ಮತ್ತು ಈ R ವಾಸ್ತವವಾಗಿ ಹಂಚಿಕೆಯ ಪೂರ್ವಭಾವಿ ಅಲ್ಲದ ಸಂಪನ್ಮೂಲವಾಗಿದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕೆ ಆ ಸಂಪನ್ಮೂಲ ಬೇಕು ಆದರೆ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲವನ್ನು ಬಳಸುವುದನ್ನು ಪೂರ್ಣಗೊಳಿಸುವವರೆಗೆ ಮತ್ತು ಸೆಮಾಫೋರ್ ಅನ್ನು ಬಿಡುಗಡೆ ಮಾಡುವವರೆಗೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಆ ಸಂಪನ್ಮೂಲವನ್ನು ಬಳಸಲು ಸಾಧ್ಯವಿಲ್ಲ ಹೀಗಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಲೇ ಇರುತ್ತದೆ ಮತ್ತು ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲವನ್ನು ದೀರ್ಘಕಾಲದವರೆಗೆ ಹಿಡಿದಿದ್ದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಅದರ ಗಡುವನ್ನು ಕಳೆದುಕೊಳ್ಳಲಿದೆ ಆದರೆ ಅನುಸರಣೆಯು ಸ್ವತಃ ಆದ್ಯತೆಯ ವಿಲೋಮವು ತುಂಬಾ ಕೆಟ್ಟದ್ದಲ್ಲ ಎಂದು ನಾವು ನೋಡುತ್ತೇವೆ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಎಚ್ಚರಿಕೆಯಿಂದ ವಿನ್ಯಾಸದಿಂದ ಪರಿಹರಿಸಬಹುದು ಆದರೆ ಪರಿಹರಿಸಲು ಕಷ್ಟಕರವಾದ ಸಮಸ್ಯೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮವಾಗಿದೆ ಆದರೆ ಮೊದಲು ಮಿತಿಯಿಲ್ಲದ ಆದ್ಯತೆಯ ವಿಲೋಮವನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ನಾವು ಪರಿಹರಿಸಲು ಕಷ್ಟವೇನು ಎಂದು ನೋಡೋಣ ನಂತರ ಈ ಸರಳ ಆದ್ಯತೆಯ ವಿಲೋಮಕ್ಕೆ ಪರಿಹಾರವನ್ನು ನೋಡುತ್ತೇವೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮವನ್ನು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿ ಹೀಗಿದೆ ನಮ್ಮಲ್ಲಿ ಕಡಿಮೆ ಆದ್ಯತೆಯ ಕಾರ್ಯವಿದೆ ಅದು ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಆ ಮೂಲಕ ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುತ್ತದೆ ಈ ಮಧ್ಯೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಆ ಸಂಪನ್ಮೂಲಕ್ಕಾಗಿ ಕಾಯುತ್ತಿದೆ ಮತ್ತು ಸಂಪನ್ಮೂಲವನ್ನು ಹೊಂದಿರುವ ಕಡಿಮೆ ಆದ್ಯತೆಯ ಕಾರ್ಯದಿಂದಾಗಿ ಆ ಸಂಪನ್ಮೂಲದ ಬಳಕೆಯನ್ನು ಪೂರ್ಣಗೊಳಿಸುವ ಮೊದಲು ಅದನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಿದೆ ಮತ್ತು ಇದು ಕೇವಲ ಆದ್ಯತೆಯ ವಿಲೋಮಗಳು ಆದರೆ ಸಂಪನ್ಮೂಲಗಳ ಅಗತ್ಯವಿಲ್ಲದ ಅನೇಕ ಮಧ್ಯಂತರ ಆದ್ಯತೆಯ ಕಾರ್ಯಗಳು ಇದ್ದಾಗ ಮಿತಿಯಿಲ್ಲದ ಆದ್ಯತೆಯ ವಿಲೋಮವು ಉಂಟಾಗುತ್ತದೆ ಏಕೆಂದರೆ ಅವು ಸಿಪಿಯು ಅನ್ನು ಕಾರ್ಯಗತಗೊಳಿಸಬಹುದು ಮತ್ತು ಬಳಸಬಹುದು ಸಂಪನ್ಮೂಲವನ್ನು ಹೊಂದಿರುವ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಗಣನೆಯೊಂದಿಗೆ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಏಕೆಂದರೆ ಮಧ್ಯಂತರ ಆದ್ಯತೆಯ ಕಾರ್ಯಕ್ಕೆ ಅದೇ ಸಂಪನ್ಮೂಲ ಅಗತ್ಯವಿಲ್ಲ ಆದ್ದರಿಂದ ಅವು ಸಿಪಿಯುನಲ್ಲಿ ಕಾರ್ಯಗತಗೊಳಿಸುತ್ತಲೇ ಇರುತ್ತವೆ ಮತ್ತು ನಿರ್ಬಂಧಿಸುವುದಿಲ್ಲ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಂಡೇ ಇದ್ದು ಸಿಪಿಯುಗಾಗಿ ಕಾಯುತ್ತದೆ ಏತನ್ಮಧ್ಯೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಲೇ ಇರುತ್ತದೆ ಆದ್ದರಿಂದ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಿರುವುದರಿಂದ ಇದು ಕೆಟ್ಟ ಪರಿಸ್ಥಿತಿಯಾಗಿದೆ ಇದು ಸರಳ ಆದ್ಯತೆಯ ವಿಲೋಮವಾಗಿದೆ ಕಡಿಮೆ ಆದ್ಯತೆಯ ಕಾರ್ಯವನ್ನು ಸಿಪಿಯು ಬಳಸದಂತೆ ಪೂರ್ವಭಾವಿಯಾಗಿ ಮಾಡಿದಾಗ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಪರಿಸ್ಥಿತಿ ಉಂಟಾಗುತ್ತದೆ ಇದರಿಂದಾಗಿ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಸಂಪನ್ಮೂಲ ಬಳಕೆಯೊಂದಿಗೆ ಪ್ರಗತಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮಧ್ಯಂತರ ಆದ್ಯತೆಯ ಕಾರ್ಯವು ಸಿಪಿಯುನಲ್ಲಿ ಕಾರ್ಯಗತಗೊಳ್ಳುತ್ತಲೇ ಇರುತ್ತದೆ ಕೆಳಗಿನ ಉದಾಹರಣೆಯು ಮಿತಿಯಿಲ್ಲದ ಆದ್ಯತೆಯ ವಿಲೋಮವನ್ನು ವಿವರಿಸುತ್ತದೆ ನಾವು ಇಲ್ಲಿ ಹಸಿರು ಪೆಟ್ಟಿಗೆಯಂತೆ ತೋರಿಸಿರುವ ಸಂಪನ್ಮೂಲವನ್ನು ಹೊಂದಿದ್ದೇವೆ ಮತ್ತು ಕಾರ್ಯಗತಗೊಳಿಸುವ T10 ಕಾರ್ಯವು ಕಡಿಮೆ ಆದ್ಯತೆಯ ಕಾರ್ಯವನ್ನು ಹೊಂದಿದೆ ಎಂದುಕೊಳ್ಳೋಣ ಆದರೆ ಕಾರ್ಯಗತಗೊಳಿಸಿದ ಸ್ವಲ್ಪ ಸಮಯದ ನಂತರ ಅದಕ್ಕೆ ಸಂಪನ್ಮೂಲ ಬೇಕು ಮತ್ತು ಇದು ಪೂರ್ವಭಾವಿ ಅಲ್ಲದ ಹಂಚಿಕೆಯ ಸಂಪನ್ಮೂಲವಾಗಿದೆ ಸಂಪನ್ಮೂಲ ಲಭ್ಯವಿರುವುದರಿಂದ T10 ಸಂಪನ್ಮೂಲವನ್ನು ಬಳಸಲು ಪ್ರಾರಂಭಿಸುತ್ತದೆ ಆದರೆ ಅದು ಸಂಪನ್ಮೂಲವನ್ನು ಬಳಸಲು ಪ್ರಾರಂಭಿಸಿದ ನಂತರ ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿತು ಮತ್ತು ಆ ಕಾರ್ಯಕ್ಕೆ ಈಗ ಸಂಪನ್ಮೂಲ ಬೇಕಾಗಿದೆ ಆದರೆ T10 ಅನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ಆದ್ದರಿಂದ ಹೆಚ್ಚಿನ ಆದ್ಯತೆಯ ಕಾರ್ಯವಾದ T2 ಪೂರ್ವಭಾವಿ ಅಲ್ಲದ ಸಂಪನ್ಮೂಲವನ್ನು ಕಾರ್ಯಗತಗೊಳಿಸಲು T10 ಗಾಗಿ ಕಾಯುತ್ತದೆ ಇದರಿಂದ T2 ಅದನ್ನು ಪಡೆಯಬಹುದು ಆದರೆ ದುರದೃಷ್ಟವಶಾತ್ T3 T5 ಮುಂತಾದ ಇತರ ಕಾರ್ಯಗಳು T10 ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿವೆ ಮತ್ತು ಅವು ಕಾರ್ಯಗತಗೊಳ್ಳಲು ಸಿದ್ಧವಾಗುತ್ತವೆ ಮತ್ತು ಸಿಪಿಯು ಬಳಸಲು ಪ್ರಾರಂಭವಾಗುತ್ತವೆ ಇವುಗಳು ಹೆಚ್ಚಿನ ಆದ್ಯತೆಯ ಚಾಲಿತ T10 ಆಗಿರುವುದರಿಂದ T10 ಅನ್ನು ಪೂರ್ವಭಾವಿಯಾಗಿ ಮಾಡಲಾಗಿದೆ ಮತ್ತು ಅದು ಅದರ ಎಸ್ಎಕ್ಯುಷನನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಅಷ್ಟರಲ್ಲಿ T2 ಕಾಯುತ್ತಲೇ ಇರುತ್ತದೆ T2 ಸರಳವಾಗಿ T10 ಗಾಗಿ ಕಾಯುತ್ತಿರುವಾಗ ಇಲ್ಲಿ ಸರಳ ಆದ್ಯತೆಯ ವಿಲೋಮ ಸಂಭವಿಸುತ್ತದೆ ಆದರೆ ನಂತರ T2 ಗಿಂತ ಕಡಿಮೆ ಆದ್ಯತೆಯಿರುವ ಕಾರ್ಯಗಳು ಕಾರ್ಯಗತಗೊಳ್ಳಲು ಪ್ರಾರಂಭಿಸಿದಲ್ಲಿ ಮಿತಿಯಿಲ್ಲದ ಆದ್ಯತೆಯ ವಿಲೋಮವು ಸಂಭವಿಸುತ್ತದೆ ಏಕೆಂದರೆ ಅವು T10 ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿರುತ್ತವೆ ಮತ್ತು T2 ಪರಸ್ಪರ T10 ಕಾರಣದಿಂದಾಗಿ ಅನೇಕ ಆದ್ಯತೆಯ ವಿಲೋಮತೆಗೆ ಒಳಗಾಗುತ್ತದೆ ನಂತರ T5 T3 T7 ಇತ್ಯಾದಿಗಳಿಂದಾಗಿ ಉದಾಹರಣೆಗೆ ಇಲ್ಲಿ x ಅಕ್ಷದಲ್ಲಿ ಕಾರ್ಯಗಳು ಸಿಪಿಯು ಎಷ್ಟು ಸಮಯದವರೆಗೆ ಬಳಸುತ್ತಿವೆ ಎಂಬ ವಿಷಯವನ್ನು ಯೋಜಿಸಲಾಗಿದೆ ವೈ ಅಕ್ಷದಲ್ಲಿ ಕಾರ್ಯಗಳನ್ನು ಯೋಜಿಸಲಾಗಿದೆ T1 ಹೆಚ್ಚಿನ ಆದ್ಯತೆಯಾಗಿದೆ ಮತ್ತು T6 ಕಡಿಮೆ ಆದ್ಯತೆಯಾಗಿದೆ ಮತ್ತು T2 T3 T4 T5 ಇತ್ಯಾದಿಗಳು ಮಧ್ಯಂತರ ಆದ್ಯತೆಯ ಕಾರ್ಯಗಳಾಗಿವೆ ಪ್ರಾರಂಭದಲ್ಲಿ T6 ಅಧಿಕಾವಧಿ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಅದಕ್ಕೆ ಅನಿರೀಕ್ಷಿತ ಸಂಪನ್ಮೂಲ ಬೇಕಾಗುತ್ತದೆ ಮತ್ತು ಇದು ನಿರ್ಣಾಯಕ ಸಂಪನ್ಮೂಲ CR ಆಗಿದೆ ನಿರ್ಣಾಯಕ ಸಂಪನ್ಮೂಲವನ್ನು ಬೇರೆ ಯಾವುದೇ ಕಾರ್ಯದಿಂದ ಬಳಸಲಾಗದ ಕಾರಣ ಅದು ಸಂಪನ್ಮೂಲವನ್ನು ಲಾಕ್ ಮಾಡಬಹುದು ಮತ್ತು ಸಂಪನ್ಮೂಲವನ್ನು ಬಳಸಲು ಪ್ರಾರಂಭಿಸಬಹುದು ಆದರೆ ಸ್ವಲ್ಪ ಸಮಯದ ನಂತರ T1 ಸಿದ್ಧವಾಗುತ್ತದೆ ಮತ್ತು ಅದು ಕಾರ್ಯಗತಗೊಳಿಸಲು ಪ್ರಾರಂಭವಾಗುತ್ತದೆ T1 ಹೆಚ್ಚಿನ ಆದ್ಯತೆಯಾಗಿದೆ ಮತ್ತು ಇದು T6 ಅನ್ನು ಪೂರ್ವಭಾವಿಯಾಗಿ ಮಾಡುತ್ತದೆ ಮತ್ತು ಸಿಪಿಯು ಅನ್ನು ಬಳಸಲು ಪ್ರಾರಂಭಿಸಿ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದರೆ ಕಾರ್ಯಗತವಾದ ಸ್ವಲ್ಪ ಸಮಯದ ನಂತರ ಅದಕ್ಕೆ ನಿರ್ಣಾಯಕ ಸಂಪನ್ಮೂಲ CR ಅಗತ್ಯವಿದೆ ಆದರೆ T6 ಬಿಡುಗಡೆ ಮಾಡುವವರೆಗೆ ಅದು CR ಪಡೆಯುವುದಿಲ್ಲ ಹೀಗಾಗಿ ಕಾರ್ಯ T1 ಕಾಯುತ್ತದೆ ಏತನ್ಮಧ್ಯೆ T2 T3 T4 ಇತ್ಯಾದಿ ಸಂಪನ್ಮೂಲ ಅಗತ್ಯವಿಲ್ಲದ ಈ ಕಾರ್ಯಗಳು ಸಿದ್ಧವಾದವು ಮೊದಲ T5 ಸಿದ್ಧವಾಯಿತು ನಂತರ ನಿರ್ಣಾಯಕ ಸಂಪನ್ಮೂಲಕ್ಕಾಗಿ T1 ಬ್ಲಾಕ್ ಮಾಡಿದ ತಕ್ಷಣ T5 ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ T3 ಸಿದ್ಧವಾದ ನಂತರ ಅದು ಕಾರ್ಯಗತಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ T4 ಸಿದ್ಧವಾಯಿತು ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ನಂತರ T2 ಸಿದ್ಧವಾಗುತ್ತದೆ ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತೆ T5 ನ ಮುಂದಿನ ನಿದರ್ಶನವು ಸಿದ್ಧವಾಗುತ್ತದೆ ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು T6 ಕಾಯುತ್ತಿರುವಾಗ ನಿರ್ಣಾಯಕ ಸಂಪನ್ಮೂಲದ ಬಳಕೆಯನ್ನು ಅದು ನಿಜವಾಗಿಯೂ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಆದರೆ ಬಹಳ ಸಮಯದ ನಂತರ ಈ ಪ್ರತಿಯೊಂದು ಕಾರ್ಯವು T1 ಕಾರ್ಯಕ್ಕೆ ಆದ್ಯತೆಯ ವಿಲೋಮತೆಯನ್ನು ಉಂಟುಮಾಡುವ ಅನೇಕ ಆದ್ಯತೆಯ ವಿಲೋಮತೆಯ ನಂತರ ಮತ್ತು ಅನೇಕ ಆದ್ಯತೆಯ ವಿಲೋಮಗಳ ನಂತರ ಕಾರ್ಯ T6 ಸಂಪನ್ಮೂಲವನ್ನು ಪಡೆಯುತ್ತದೆ ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಸ್ವಲ್ಪ ಸಮಯದ ನಂತರ ಅದು CR ಅನ್ನು ಅನ್ಲಾಕ್ ಮಾಡುವ ಮೂಲಕ ಸಂಪನ್ಮೂಲವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಆ ಸಮಯದಲ್ಲಿ ಮಾತ್ರ T1 ಕಾರ್ಯವು ಕಾರ್ಯಗತಗೊಳಿಸಲು ಪ್ರಾರಂಭಿಸಬಹುದು T1 ಕಾರ್ಯವು ಬಹು ಆದ್ಯತೆಯ ವಿಲೋಮಕ್ಕೆ ಒಳಗಾಗಿದೆ ವರ್ಸ್ಟ್ ಕೇಸ್ನಲ್ಲಿ T6 ಎಂದಿಗೂ ಸಿಪಿಯು ಪಡೆಯುವುದಿಲ್ಲ ಮತ್ತು T1 ಮಿತಿಯಿಲ್ಲದ ಆದ್ಯತೆಯ ವಿಲೋಮನ್ನು ಪಡೆಯಬಹುದು ಅಲ್ಲಿ ಅದು ಎಷ್ಟು ವಿಲೋಮಗಳಿಗೆ ಒಳಗಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ ನೈಜ ಸಮಯದ ಅಪ್ಲಿಕೇಶನ್ಗಳಲ್ಲಿ ಮಿತಿಯಿಲ್ಲದ ಆದ್ಯತೆಯ ವಿಲೋಮವು ಪ್ರಮುಖ ಸಮಸ್ಯೆಯಾಗಿದೆ ಈ ಹಿಂದೆ ಅನೇಕ ಅಪ್ಲಿಕೇಶನ್ಗಳು ವಿಫಲವಾಗಿವೆ ಏಕೆಂದರೆ ಅವುಗಳು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಇಲ್ಲಿ ಕಡಿಮೆ ಆದ್ಯತೆಯ ಕಾರ್ಯ TL ನಾನ್ ಪ್ರಿಯಂಟಬಲ್ ಸಂಪನ್ಮೂಲಗಳು R ಅನ್ನು ಹಿಡಿದಿದೆ ಆದ್ದರಿಂದ TL ತನ್ನ ನಿರ್ಣಾಯಕ ವಿಭಾಗದಲ್ಲಿ ಕಾರ್ಯಗತಗೊಳಿಸುತ್ತದೆ ಸ್ವಲ್ಪ ಸಮಯದ ನಂತರ ಅನಿರೀಕ್ಷಿತ ಸಂಪನ್ಮೂಲ R ಅನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ಬಳಸುತ್ತಿದೆ ಆದ್ದರಿಂದ x ಅಕ್ಷವು ಸಮಯದ ಅಕ್ಷವಾಗಿದೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಸಿದ್ಧವಾಗುತ್ತದೆ ಮತ್ತು ಅದರ ಕಾರ್ಯಗತಗೊಂಡ ನಂತರ ಅದಕ್ಕೆ ಸಂಪನ್ಮೂಲ R ಅಗತ್ಯವಿದೆ ಆದರೆ TL ಈಗಾಗಲೇ ಅದನ್ನು ಲಾಕ್ ಮಾಡಿದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು TL ಸಂಪನ್ಮೂಲವನ್ನು ಬಿಡುಗಡೆ ಮಾಡುವವರೆಗೆ ಮಾತ್ರ ಕಾಯಬೇಕಾಗುತ್ತದೆ ಏತನ್ಮಧ್ಯೆ TL ಗಿಂತ ಹೆಚ್ಚಿನ ಆದ್ಯತೆಯ ಮತ್ತು TH ಗಿಂತ ಕಡಿಮೆ ಆದ್ಯತೆ ಕಾರ್ಯಗಳು ಉದ್ಭವಿಸುತ್ತವೆ ಮತ್ತು ಕಾರ್ಯಗತಗೊಳಿಸುತ್ತಲೇ ಇರುತ್ತವೆ ಹೀಗಾಗಿ TL ಗೆ ಸಿಪಿಯು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪೂರ್ವಭಾವಿ ಅಲ್ಲದ ಸಂಪನ್ಮೂಲವನ್ನು ಬಳಸಿಕೊಂಡು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಇದರ ಪರಿಣಾಮವಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಅನೇಕ ವಿಲೋಮಗಳನ್ನು ಅನುಭವಿಸುತ್ತದೆ ಮತ್ತು ಅದು ಎಷ್ಟು ಬಾರಿ ವಿಲೋಮಗಳನ್ನು ಅನುಭವಿಸುತ್ತದೆ ಎಂದು ನಿಜವಾಗಿಯೂ ಊಹಿಸಲು ಸಾಧ್ಯವಿಲ್ಲ ಮತ್ತು ಅದು ಹಲವಾರು ವಿಲೋಮಗಳನ್ನು ಅನುಭವಿಸಿದರೆ ಅದು ಖಂಡಿತವಾಗಿಯೂ ಅದರ ಗಡುವನ್ನು ಕಳೆದುಕೊಳ್ಳಬಹುದು ವರ್ಸ್ಟ್ ಕೇಸ್ನಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಆದ್ಯತೆಯ ವಿಲೋಮತೆಯಲ್ಲಿ ಬಳಲುತ್ತಿರುವ ಸಂಖ್ಯೆಯು ಮಿತಿಯಿಲ್ಲದಂತಾಗಬಹುದು ಮತ್ತು ಈ ಪರಿಸ್ಥಿತಿಯು ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಅದರ ಗಡುವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಆದ್ದರಿಂದ ಪ್ರತಿ ನೈಜ ಸಮಯದ ಅಪ್ಲಿಕೇಶನ್ ಡೆವಲಪರ್ ಮಿತಿಯಿಲ್ಲದ ಆದ್ಯತೆಯ ವಿಲೋಮತೆಯ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಈ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದು ಯಾವಾಗ ಉದ್ಭವಿಸಬಹುದು ಮತ್ತು ಮಿತಿಯಿಲ್ಲದ ಆದ್ಯತೆಯ ವಿಲೋಮತೆಯ ಸಮಸ್ಯೆಯನ್ನು ಯಾವಾಗ ನಿವಾರಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಸಮಸ್ಯೆಯನ್ನು ನೋಡಿಕೊಳ್ಳದಿದ್ದರೆ ವರ್ಸ್ಟ್ ಕೇಸ್ ಎದುರಾದಾಗ ಹೆಚ್ಚಿನ ಆದ್ಯತೆಯ ಕಾರ್ಯವು ಖಂಡಿತವಾಗಿಯೂ ಅದರ ಗಡುವನ್ನು ತಪ್ಪಿಸುತ್ತದೆ ಡಿಸೈನರ್ ಮತ್ತು ನೈಜ ಸಮಯದ ಅಪ್ಲಿಕೇಶನ್ ಡೆವಲಪರ್ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸದಿದ್ದರೆ ನಂತರ ಹೆಚ್ಚಿನ ಆದ್ಯತೆಯ ವಿಲೋಮಗಳು ಕಂಡುಬರುತ್ತವೆ ಮತ್ತು ನಿರ್ಣಾಯಕ ಕಾರ್ಯವು ಅದರ ಗಡುವನ್ನು ಕಳೆದುಕೊಳ್ಳಬಹುದು ಹಿಂದೆ ವಿನ್ಯಾಸಕರು ಇವುಗಳನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಸಿಸ್ಟಮ್ ವೈಫಲ್ಯಕ್ಕೆ ಕಾರಣವಾದ ಅನೇಕ ಉದಾಹರಣೆಗಳಿವೆ ಈ ಅನೇಕ ಉದಾಹರಣೆಗಳಲ್ಲಿ ಅತ್ಯಂತ ಪ್ರಸಿದ್ಧ ಉದಾಹರಣೆಯೆಂದರೆ ಮಾರ್ಸ್ ಪಾಥ್ಫೈಂಡರ್ ಮಾರ್ಸ್ ಪಾಥ್ಫೈಂಡರ್ನಲ್ಲಿ ನಡೆದ ಘಟನೆ ಹೀಗಿದೆ ನಿರ್ಣಾಯಕ ವಿಭಾಗ ಸೆಮಾಫೋರ್ಗಳು ಮತ್ತು ಆದ್ಯತೆಯ ವಿಲೋಮಕ್ಕೆ ಸಂಬಂಧಿಸಿದ ಕೆಲವು ಸರಳ ಪರಿಕಲ್ಪನೆಗಳು ಈ ಕೆಳಗಿನಂತಿವೆ T1 ಮತ್ತು T3 ಎಂಬ ಎರಡು ಕಾರ್ಯಗಳು ಸಂಪನ್ಮೂಲವನ್ನು ಹಂಚಿಕೊಳ್ಳುತ್ತಿವೆ ಅದು ಪೂರ್ವಭಾವಿ ಅಲ್ಲದ ಸಂಪನ್ಮೂಲವಾಗಿದೆ ಮತ್ತು ವಿಶೇಷ ಮೋಡ್ನಲ್ಲಿ ಕಾರ್ಯಗತಗೊಳಿಸಬೇಕಾಗಿದೆ T1 ಮತ್ತು T3 ಕಾರ್ಯವು ಕೆಲವು ಸ್ಥಳೀಯ ಸಂಸ್ಕರಣೆಯನ್ನು ಮಾಡುವ ಪ್ರಕ್ರಿಯೆಗಳ ಸಂಕೇತದ ಸಾರಾಂಶ ಅನುಸರಿಸುವುದು ಮತ್ತು ನಂತರ ಅವು ಸೆಮಾಫೋರ್ಗಾಗಿ ಕಾಯುತ್ತವೆ ಮತ್ತು ಒಮ್ಮೆ ಅವುಗಳಿಗೆ ಸೆಮಾಫೋರ್ಗೆ ಪ್ರವೇಶ ಪಡೆದರೆ ಅವು ಹಂಚಿದ ಸಂಪನ್ಮೂಲವನ್ನು ಪ್ರವೇಶಿಸುತ್ತವೆ ಮತ್ತು ಅಂತಿಮವಾಗಿ ಅವು ಸೆಮಾಫೋರ್ ಅನ್ನು ಬಿಡುಗಡೆ ಮಾಡುತ್ತವೆ ಸಂಪನ್ಮೂಲವನ್ನು ಪ್ರವೇಶಿಸಲು ಆಪರೇಟಿಂಗ್ ಸಿಸ್ಟಮ್ ಪೂರೈಸುವ ಎರಡು ಆದಿಮಗಳುಪ್ರಿಮಿಟಿವ್ ಗಳು ಸೆಮಾಫೋರ್ ಕಾಯುವಿಕೆ ಸೂಚಿಸಲ್ಪಡುವ ಸಂಕೇತ P ಮತ್ತು V ಕಾರ್ಯಾಚರಣೆಯಿಂದ ಸಂಪನ್ಮೂಲವನ್ನು ಬಿಡುಗಡೆ ಮಾಡುವ ಸೆಮಾಫೋರ್ ಸಂಕೇತವಾಗಿದೆ ಕೋಡ್ನ ಈ ಭಾಗವನ್ನು ಕೋಡ್ನ ನಿರ್ಣಾಯಕ ವಿಭಾಗ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಅವು ಹೆಚ್ಚು ಸ್ಥಳೀಯ ಸಂಸ್ಕರಣೆಯನ್ನುಲೋಕಲ್ ಪ್ರೊಸೆಸಿಂಗ್ ಮಾಡಬಹುದು ನಾವು ಇಲ್ಲಿ ನಿಲ್ಲುತ್ತೇವೆ ಮತ್ತು ಈ ಹಂತದಿಂದ ನಾವು ಮುಂದಿನ ಉಪನ್ಯಾಸವನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು